ಇಂದು ನಾವು ಈ ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ಸ್ ಅಂದರೆ ಏನು ಎಂಬುದನ್ನು ಚರ್ಚಿಸಲಿದ್ದೇವೆ ಎರಡನೆಯದಾಗಿ ನಾವು ವೆಕ್ಟರ್ ಕ್ಯಾಲ್ಕುಲಸ್ ನ ಒಂದು ಬಹುಮುಖ್ಯವಾದ ವಿಷಯ ಪಥ ಸ್ವಾತಂತ್ರ್ಯ ಇದನ್ನೂ ಕೂಡ ಚರ್ಚಿಸಲಿದ್ದೇವೆ ಕೆಲವು ವಿಶಿಷ್ಟವಾದ ವೆಕ್ಟರ್ ಫೀಲ್ಡ್ಸ್ ಗಳಿವೆ ಇವುಗಳನ್ನು ಯಾವುದೇ ಒಂದು ಪಥ ಅಥವಾ ಕರ್ವ್ ನ ಮೇಲೆ ಇಂಟಿಗ್ರೇಟ್ ಮಾಡಿದಾಗ ಆ ಲೈನ್ ಇಂಟೆಗ್ರಲ್ ಗಳು ಪಥದಿಂದ ಸ್ವತಂತ್ರವಾಗಿರುತ್ತವೆ ನಾವು ಈ ಪಥ ಸ್ವಾತಂತ್ರ್ಯ ದ ವಿಷಯವನ್ನು ಹಾಗೂ ಕನ್ಸರ್ವೇಟಿವ್ ಫೀಲ್ಡ್ಸ್ ಮತ್ತು ಪಥ ಸ್ವಾತಂತ್ರ್ಯಕ್ಕೂ ಇರುವ ಸಂಬಂಧವನ್ನು ಪರಿಶೋಧಿಸಲಿದ್ದೇವೆ ಹಾಗಾದರೆ ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಅಂದರೆ ಏನು ಎಂಬುದನ್ನು ನಾವೀಗ ನೋಡೋಣ ವೆಕ್ಟರ್ ಫಂಕ್ಷನ್ ಅನ್ನು ಒಂದು ಸ್ಕೆಲಾರ್ ಫೀಲ್ಡ್ f ನ ಗ್ರೇಡಿಯಂಟ್ ಆಗಿ ಬರೆಯಬಹುದಾದರೆ ಆ ವೆಕ್ಟರ್ ಫೀಲ್ಡ್ ಅನ್ನು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಎಂದು ಕರೆಯುತ್ತೇವೆ ಕೊಟ್ಟಿರುವ ಈ ವೆಕ್ಟರ್ ಫೀಲ್ಡ್ V ಯು fಗೆ ಸಮವಾಗಿದೆ ಎಂಬುದು ಇದರ ಅರ್ಥ ಹಿಂದಿನ ಉಪನ್ಯಾಸಗಳಿಂದ f ನ ಅರ್ಥ ∂f∂xi∂f∂yj∂f∂zk ಎಂದು ನೆನಪಿಸಿಕೊಳ್ಳಿ ಹಾಗಾಗಿ ಒಂದು ಫಂಕ್ಷನ್ f ಗೆ V∂f∂xi∂f∂yj∂f∂zk ಆಗಿರಬೇಕು ಕೊಟ್ಟಿರುವ ವೆಕ್ಟರ್ ಫೀಲ್ಡ್ Vಗೆ ಅಂತಹ ಒಂದು ಸ್ಕೆಲಾರ್ ಫಂಕ್ಷನ್ f ಅನ್ನು ಪಡೆಯಲು ಸಾಧ್ಯವಾದರೆ ನಾವು Vಅನ್ನು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಎನ್ನುತ್ತೇವೆ ಈ ಫಂಕ್ಷನ್ f ಅನ್ನು ಪೊಟೆನ್ಶಿಯಲ್ ಫಂಕ್ಷನ್ ಅಥವಾ ವೆಕ್ಟರ್ ಫೀಲ್ಡ್ Vಯ ಪೊಟೆನ್ಶಿಯಲ್ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಾವು ಈ ವೆಕ್ಟರ್ ಫೀಲ್ಡ್ F2xyx2zಅನ್ನು ಕನ್ಸರ್ವೇಟಿವ್ ಎಂದು ಸಾಧಿಸೋಣ ಒಂದು ವೆಕ್ಟರ್ ಫೀಲ್ಡ್ ಅನ್ನು ಕನ್ಸರ್ವೇಟಿವ್ ಎಂದು ಸಾಧಿಸಲು ನಾವು F ಫಂಕ್ಷನ್ f ನ ಗ್ರೇಡಿಯಂಟ್ ಆಗಿರುವಂತೆ ಒಂದು ಫಂಕ್ಷನ್ f ಅನ್ನು ಹುಡುಕಬೇಕು ಈ F ಅನ್ನು ಫಂಕ್ಷನ್ f ನ ಗ್ರೇಡಿಯಂಟ್ ಆಗಿ ಬರೆಯಲು ಸಾಧ್ಯವಾದರೆ ಆಗ ಇದು ಕನ್ಸರ್ವೇಟಿವ್ ಈಗಷ್ಟೇ ನಾವು f ನ ಗ್ರೇಡಿಯಂಟ್ ಅನ್ನು ನೋಡಿದ್ದೇವೆ x ನಿರ್ದೇಶಾಂಕದ ಭಾಗಶಃ ವ್ಯುತ್ಪನ್ನ ವು 2xy ಗೆ ಸಮಾನವಾಗಿರಬೇಕು ಇದು ನಮ್ಮ ಮೊದಲನೇ ಸಮೀಕರಣ ಗ್ರೇಡಿಯಂಟ್ ನ ಎರಡನೇ ಕಂಪೋನೆಂಟ್ ∂f∂y ಇದರ ಎರಡನೇ ಕಂಪೋನೆಂಟ್ x ಗೆ ಸಮಾನವಾಗಿರಬೇಕು ಮತ್ತು ∂f∂zನ ಮೌಲ್ಯ 2z ಗೆ ಸಮಾನವಾಗಿರಬೇಕು ಈ ಮೂರು ಸಮೀಕರಣಗಳ ಸಹಾಯದಿಂದ f ನ ಗ್ರೇಡಿಯಂಟ್ F ಗೆ ಸಮವಾಗಿರುವಂತೆ ಒಂದು f ಅನ್ನು ಕಂಡುಹಿಡಿಯಲು ಸಾಧ್ಯವಾದರೆ ಆಗ ನಾವು Fಅನ್ನು ಕನ್ಸರ್ವೇಟಿವ್ ಎಂದು ಕರೆಯುತ್ತೇವೆ ಈ ಮೂರು ಸಮೀಕರಣಗಳಲ್ಲಿ ನಾವು ಮೊದಲನೇ ಸಮೀಕರಣದಿಂದ ಆರಂಭಿಸೋಣ ಮೊದಲನೇ ಸಮೀಕರಣವು ∂f∂x2xy ಇದನ್ನು ನಾವು x ನಿರ್ದೇಶಾಂಕದೊಂದಿಗೆ ಭಾಗಶಃ ಇಂಟಿಗ್ರೇಟ್ ಮಾಡಿದರೆ ಇಲ್ಲಿ ನಮ್ಮಲ್ಲಿ 2x ಇದೆ ಹಾಗಾಗಿ ಅದು 2x22 ಆಗುತ್ತದೆ ಆದ್ದರಿಂದ x2ಇದೆ ಮತ್ತು y ಇದು xy ಆಗುತ್ತದೆ ಹಾಗೂ ಒಂದು ಇಂಟಿಗ್ರೇಷನ್ ನ ಸ್ಥಿರಸಂಖ್ಯೆ ಯನ್ನು ಕೂಡಿಸಬೇಕು ಆದರೆ ಈ ಸಂದರ್ಭದಲ್ಲಿ ಈ f xyz ಈ 3 ಸ್ವತಂತ್ರ ವೇರಿಯಬಲ್ ಗಳ ಮೇಲೆ ಅವಲಂಬಿಸಿರುವುದರಿಂದ ಇಂಟಿಗ್ರೇಷನ್ ನ ಸ್ಥಿರಸಂಖ್ಯೆ ಯ ರೂಪದಲ್ಲಿ ನಾವು y ಮತ್ತು z ನ ಒಂದು ಫಂಕ್ಷನ್ ಅನ್ನು ಬರೆಯಬೇಕಾಗುತ್ತದೆ ಏಕೆಂದರೆ ನಾವು x ನ ಜೊತೆಗೆ ಮಾತ್ರವೇ ಪ್ರತ್ಯೇಕವಾಗಿ ಇಂಟಿಗ್ರೇಟ್ ಮಾಡುತ್ತಿದ್ದೇವೆ ಹಾಗಾಗಿ f ಗೆ ಈ ಸೂತ್ರ ದೊರಕುತ್ತದೆ ಈಗ ನಾವು ಎರಡನೇ ಸಮೀಕರಣವನ್ನು ಉಪಯೋಗಿಸೋಣ ಅಂದರೆ ಇಲ್ಲಿ ನಮಗೆ f ನ y ಜೊತೆಯ ಭಾಗಶಃ ವ್ಯುತ್ಪನ್ನ ವು ಸಿಗುತ್ತದೆ ಅಂದರೆ ∂f∂yx∂h∂y ಎರಡನೇ ಸಮೀಕರಣದಿಂದ ಇದು x ಗೆ ಸಮನಾಗಿರಬೇಕು ಈ ಸಮೀಕರಣದ 2 ಕಡೆಗಳಿಂದ x ಅನ್ನು ಹೊಡೆದುಹಾಕಬಹುದು ನಮಗೆ ∂h∂y0 ಸಿಗುತ್ತದೆ ಈ ಸಮೀಕರಣದ ಅರ್ಥವೆಂದರೆ h y ಯಿಂದ ಸ್ವತಂತ್ರವಾಗಿದೆ ಅಥವಾ h y ಮೇಲೆ ಅವಲಂಬಿಸಿಲ್ಲ ನಾವು ಆರಂಭದಲ್ಲಿ h ಅನ್ನು y ಮತ್ತುz ನ ಫಂಕ್ಷನ್ ಆಗಿ ತೆಗೆದುಕೊಂಡಿದ್ದೆವು ಆದರೆ ಈ ಸಮೀಕರಣದಿಂದ h ಕೇವಲ z ನ ಫಂಕ್ಷನ್ ಅದು y ಯ ಫಂಕ್ಷನ್ ಅಲ್ಲ ಎಂದು ತಿಳಿದುಬರುತ್ತದೆ ಹಾಗಾಗಿ ಈಗ ನಾವು ಸಮೀಕರಣವನ್ನು fx2xyhಹೀಗೆ ಬರೆಯಬಹುದು ಇದರಲ್ಲಿ ನಾವು ಮೂರನೇ ಸಮೀಕರಣವನ್ನು ಬಳಸುತ್ತೇವೆ ಇಲ್ಲಿಂದ ನಮಗೆ 2z0dhdz ಸಿಗುತ್ತದೆ ಈ ಕೊನೆಯ ಸಮೀಕರಣದಿಂದ 2z ಇಲ್ಲಿ z ನ ಜೊತೆಯ ಭಾಗಶಃ ವ್ಯುತ್ಪನ್ನ ಕ್ಕೆ ಸಮಾನವಾಗಿರುತ್ತದೆ f ನ ಮೊದಲನೇ 2 ಟರ್ಮ್ ಗಳಲ್ಲಿ z ಕಾಣಿಸಿಕೊಳ್ಳುವುದಿಲ್ಲ ಹಾಗಾಗಿ ಇವುಗಳು 0 ಆಗುತ್ತವೆ ಮತ್ತು ಮೂರನೇ ಟರ್ಮ್ನಲ್ಲಿ ನಮಗೆ dhdz ಸಿಗುತ್ತದೆ ಆದ್ದರಿಂದ ನಮಗೆ hz2c ಈ ಸಮೀಕರಣ ದೊರೆಯುತ್ತದೆ hz2c ಇದನ್ನು ನಾವು ಅಲ್ಲಿ ಬಳಸಿದರೆ ನಾವು fx2xyz2c ಈ ಸಮೀಕರಣವನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಪೊಟೆನ್ಶಿಯಲ್ ಫಂಕ್ಷನ್ ಇದರ ಗ್ರೇಡಿಯಂಟ್ ನಮಗೆ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ಹಾಗಾಗಿ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ಒಂದು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಆಗಿದೆ ಈಗ ನಾವು ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ಕನ್ಸರ್ವೇಟಿವ್ ಆಗಿದೆಯೇ ಇಲ್ಲವೇ ಎಂದು ಕಂಡುಹಿಡಿಯಲು ಒಂದು ಪರೀಕ್ಷೆಯನ್ನು ಕಲಿಯೋಣ ಅದಕ್ಕೋಸ್ಕರ ನಾವು ಸ್ವಲ್ಪ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇದು ಒಂದು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ಇದರ ಅರ್ಥವೇನು ಒಂದು ಡೊಮೇನ್ D ನಲ್ಲಿ ಒಂದೇ ಒಂದು ಕನ್ನೆಕ್ಟೆಡ್ ವಿಭಾಗ piece ಅಥವಾ ತುಂಡು ಇದ್ದರೆ ಅದು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ಕರ್ವ್ನ ಒಂದೇ ಭಾಗವಿರಬೇಕು 2 ಬೇರೆ ಬೇರೆ ಭಾಗಗಳಲ್ಲ ಹಾಗೂ D ನಲ್ಲಿರುವ ಪ್ರತಿಯೊಂದು ಸಿಂಪಲ್ ಕ್ಲೋಸ್ಡ್ ಕರ್ವ್ಅನ್ನು ಒಂದು ಬಿಂದುವಿಗೆ ನಿರಂತರವಾಗಿ ಸಂಕುಚಿಸಬಹುದು ಈ ಪ್ರಕ್ರಿಯೆಯಲ್ಲಿ ವಿರೂಪಗೊಳ್ಳುತ್ತಿರುವ ಕರ್ವ್ ಯಾವತ್ತೂ D ಯ ಒಳಗೆಯೇ ಇರಬೇಕು ಇದರ ಅರ್ಥವನ್ನು ನಾನೀಗ ವಿವರಿಸುತ್ತೇನೆ ಇದೇ ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ನ ವ್ಯಾಖ್ಯಾನ ಈ ಡೊಮೇನ್ ಅನ್ನು ನೋಡಿರಿ ಈ ಇಡೀ ಡೊಮೇನ್ ನಲ್ಲಿ ನಾವು ಯಾವುದೇ ಸಿಂಪಲ್ ಕ್ಲೋಸ್ಡ್ ಕರ್ವ್ಅನ್ನು ತೆಗೆದುಕೊಂಡರೆ ಅದನ್ನು Dಯ ಒಳಗೇ ಇದ್ದುಕೊಂಡು ನಿರಂತರವಾಗಿ ಒಂದು ಬಿಂದುವಿಗೆ ಸಂಕುಚಿಸಬಹುದು D ಯನ್ನು ಬಿಡದೆ ಅಂದರೆ D ಯ ಹೊರಗೆ ಹೋಗದೆ ನಾವು ಈ ಕರ್ವ್ಅನ್ನು ಈ ಬಿಂದುವಿಗೆ ಸಂಕುಚಿಸಬಹುದು ಯಾವುದೇ ಕ್ಲೋಸ್ಡ್ ಕರ್ವ್ಅನ್ನು ತೆಗೆದುಕೊಂಡರೂ ನಾವು ಈ ಕರ್ವ್ಅನ್ನು D ಯ ಒಳಗೆ ಇದ್ದುಕೊಂಡು ಒಂದು ಬಿಂದುವಿಗೆ ಸಂಕುಚಿಸಬಹುದು ಈ ವಿಶೇಷ ಗುಣ ಇರುವ ಡೊಮೇನ್ ಅನ್ನು ನಾವು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ಎನ್ನುತ್ತೇವೆ ಮತ್ತೊಂದೆಡೆ ಉದಾಹರಣೆಗೆ ನಾವು ಸಿಂಪ್ಲಿ ಕನ್ನೆಕ್ಟೆಡ್ ಅಲ್ಲದ ಈ ಡೊಮೇನ್ ಅನ್ನು ತೆಗೆದುಕೊಂಡರೆ ನೀವು ಇಲ್ಲೊಂದು ಕರ್ವ್ ತೆಗೆದುಕೊಂಡರೆ ಯಾವುದೇ ಸಮಸ್ಯೆ ಇಲ್ಲದೆ ಇದನ್ನು ಒಂದು ಬಿಂದುವಿಗೆ ಸಂಕುಚಿಸಬಹುದು ನಾವು ಈ ಕರ್ವ್ ತೆಗೆದುಕೊಂಡರೂ ಇದಕ್ಕೂ ಒಂದು ಬಿಂದುವಿಗೆ ಸಂಕುಚಿಸಬಹುದಾದ ಗುಣವಿದೆ ಆದರೆ ಉದಾಹರಣೆಗೆ ನಾವು D ಡೊಮೇನ್ ನಲ್ಲೆ ಇರುವ ಈ ಕ್ಲೋಸ್ಡ್ ಕರ್ವ್ಅನ್ನು ತೆಗೆದುಕೊಂಡರೆ ಡೊಮೇನ್ ನಿಂದ ಹೊರ ಬರದೆ ಇದನ್ನು ಒಂದು ಬಿಂದುವಿಗೆ ಸಂಕುಚಿಸಲು ಸಾಧ್ಯವಿಲ್ಲ ಇದೇ ಇಲ್ಲಿನ ಸಮಸ್ಯೆ ಡೊಮೇನ್ Dಯಲ್ಲಿರುವ ಪ್ರತಿಯೊಂದು ಸಿಂಪಲ್ ಕ್ಲೋಸ್ಡ್ ಕರ್ವ್ಅನ್ನು D ನಲ್ಲಿ ಇದ್ದುಕೊಂಡೇ ನಿರಂತರವಾಗಿ ಒಂದು ಬಿಂದುವಿಗೆ ಸಂಕುಚಿತಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ D ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ಅಲ್ಲ ಆದರೆ ಇದು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ಯಾಕೆಂದರೆ ಇದಕ್ಕೆ ಆ ಗುಣವಿದೆ ಈ ಪರಿಭಾಷೆಯನ್ನು ನಾವು ಮುಂದಿನ ಸ್ಲೈಡ್ ಗಳಲ್ಲಿ ಬಳಸಿದ್ದೇವೆ ಈಗ ನಾವು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ಸ್ ಗಳನ್ನು ಪರೀಕ್ಷಿಸುವ ವಿಧಾನವನ್ನು ನೋಡೋಣ ಕನ್ಸರ್ವೇಟಿವ್ ಫೀಲ್ಡ್ ಅನ್ನು ಪೊಟೆನ್ಶಿಯಲ್ ಫಂಕ್ಷನ್ ನ ಪರಿಭಾಷೆಯಲ್ಲಿ ಬರೆಯಬಹುದೆಂದು ನಾವೀಗಾಗಲೇ ನೋಡಿದ್ದೇವೆ ಕನ್ಸರ್ವೇಟಿವ್ ಫೀಲ್ಡ್ ಪೊಟೆನ್ಶಿಯಲ್ ಫಂಕ್ಷನ್ ನ ಗ್ರೇಡಿಯಂಟ್ ಆಗಿರುತ್ತದೆ ಇಲ್ಲಿ ನಾವು ಕೊಟ್ಟಿರುವ ಫಂಕ್ಷನ್ ಉದಾರಣೆಗೆ ಈ ಫಂಕ್ಷನ್ FF1iF2jF3k ಅನ್ನು ನಮಗೆ ಕೊಡಲಾಗಿದ್ದರೆ ಇದು ಕನ್ಸರ್ವೇಟಿವ್ ಆಗಿದೆಯೇ ಇಲ್ಲವೇ ಎಂದು ಹಿಂದಿನ ಉದಾಹರಣೆಯಲ್ಲಿ ಮಾಡಿದಂತೆ ಪೊಟೆನ್ಶಿಯಲ್ ಫಂಕ್ಷನ್ ಅನ್ನು ಕಂಡುಹಿಡಿಯದೇ ಹೇಗೆ ಪರೀಕ್ಷಿಸಬಹುದು ಎಂದು ನೋಡೋಣ ಪೊಟೆನ್ಶಿಯಲ್ ಫಂಕ್ಷನ್ ಅನ್ನು ಪಡೆಯಬಹುದಾದರೆ ಆಗ ಇದು ಕನ್ಸರ್ವೇಟಿವ್ ಫೀಲ್ಡ್ ಎಂದು ತೀರ್ಮಾನಕ್ಕೆ ಬರಬಹುದು ಆದರೆ ಪೊಟೆನ್ಶಿಯಲ್ ಫಂಕ್ಷನ್ ಅನ್ನು ಹುಡುಕದೆ ನಮಗೆ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಎಂದು ಹೇಗೆ ತೀರ್ಮಾನಿಸಬಹುದು ಇಲ್ಲಿ D ಯ ಎಲ್ಲಾ ಬಿಂದುಗಳಲ್ಲಿ F0 ಆಗಿದ್ದರೆ ಮಾತ್ರ F ಕನ್ಸರ್ವೇಟಿವ್ ಆಗಿರುತ್ತದೆ F ಕನ್ಸರ್ವೇಟಿವ್ ಆಗಿದ್ದರೆ ಆಗ D ಯ ಎಲ್ಲಾ ಬಿಂದುಗಳಲ್ಲಿ F0 ಆಗಿರುತ್ತದೆ ಹಾಗೂ ಪ್ರತಿಯಾಗಿ D ಯ ಎಲ್ಲಾ ಬಿಂದುಗಳಲ್ಲಿ F0 ಆಗಿದ್ದರೆ ಆಗ F ಕನ್ಸರ್ವೇಟಿವ್ ಆಗಿರುತ್ತದೆ ಇದು F ನ ಕರ್ಲ್ ಆದ್ದರಿಂದ F ನ ಕರ್ಲ್ನ ಮೌಲ್ಯ 0 ಆದಾಗ F ಕನ್ಸರ್ವೇಟಿವ್ ಆಗಿರುತ್ತದೆ ಮತ್ತು F ಕನ್ಸರ್ವೇಟಿವ್ ಆಗಿದ್ದರೆ D ಯ ಎಲ್ಲಾ ಬಿಂದುಗಳಲ್ಲಿ ಕರ್ಲ್ನ ಮೌಲ್ಯ 0 ಆಗಿರುತ್ತದೆ F0 ಆಗಿದ್ದರೆ ಮಾತ್ರವೇ F ಕನ್ಸರ್ವೇಟಿವ್ ಆಗಿರುತ್ತದೆ ಇದೊಂದು ಸಮಾನಾರ್ಥಕ ಷರತ್ತು ಏಕೆಂದರೆ ಕರ್ಲ್ F 0 ಗೆ ಸಮ ವಾದರೆ ಇದರರ್ಥ ಈ ಭಾಗಶಃ ಉತ್ಪನ್ನ ಗಳು F3∂yF2∂z F1∂zF3∂x ಹಾಗೂ ಇನ್ನೊಂದು ಶರತ್ತೂ ಇದೆ F2∂xF1∂y ಈ ನಿಯಮಗಳು ಸಮಾನಾರ್ಥಕವಾಗಿವೆ ಏಕೆಂದರೆ ಈ ಕರ್ಲ್ F ಅನ್ನು ನಾವು ಈ ಡಿಟರ್ಮಿನಂಟ್ ನ ಸಹಾಯದಿಂದ ಪಡೆಯಬಹುದು ನಮ್ಮಲ್ಲಿ δxiδyjδzk ಮತ್ತು FF1iF2jF3k ಈ 2 ಸಮೀಕರಣಗಳಿವೆ ಇಲ್ಲಿರುವ ಈ ನಿಯಮ ಏನೆಂದರೆ ಇದು 0 ಗೆ ಸಮನಾಗಿರಬೇಕು ಇದನ್ನು ನಾವು ವಿಸ್ತರಿಸಿದರೆ i ಕಾಂಪೊನೆಂಟ್ ಜೊತೆಯಲ್ಲಿ F3∂y F2∂z ಇದೆ ಇದು i ಜೊತೆಗಿರುವ ಮೊದಲನೇ ಕಾಂಪೊನೆಂಟ್ ಇದೇ ರೀತಿ j ಮತ್ತು k ಜೊತೆಯ ಕಾಂಪೊನೆಂಟ್ಗಳಿವೆ ಹಾಗಾಗಿ ಇವೆಲ್ಲವೂ 0 ಗೆ ಸಮನಾದರೆ ಆಗ ಆಗುವುದೇನೆಂದರೆ ಇಲ್ಲಿರುವ ಪ್ರತಿಯೊಂದು ಟರ್ಮ್ ಕೂಡ 0 ಆದರೆ ಮಾತ್ರ ಇದು ಸಾಧ್ಯ F3∂yF2∂z ಎಂದು ಇದರ ಅರ್ಥ ಇದೇ ಮೊದಲನೆಯ ನಿಯಮ ಅದೇ ರೀತಿ ಎರಡನೆಯ ಸಮೀಕರಣದಿಂದ ನಮಗೆ ಎರಡನೇ ನಿಯಮ ಹಾಗೂ ಮೂರನೆಯ ಸಮೀಕರಣದಿಂದ ಈ ಮೂರನೇ ನಿಯಮಗಳು ದೊರೆಯುತ್ತವೆ ಆದ್ದರಿಂದ ಕರ್ಲ್ F ಅನ್ನು 0 ಗೆ ಸಮ ಎನ್ನುವುದೂ ಅಥವಾ ನಾವು ಈ 3 ಸಮೀಕರಣಗಳನ್ನು ಪರಿಶೀಲಿಸುವುದೂ ಇವೆರಡೂ ಸಮಾನಾರ್ಥಕವಾಗಿವೆ ಈ 3 ಭಾಗಶಃ ಉತ್ಪನ್ನ ಗಳು 0 ಗೆ ಸಮನಾಗಿರಬೇಕು ಇದರ ಒಂದು ಸಂಕ್ಷಿಪ್ತ ಸಾಧನೆಯನ್ನು ನೋಡೋಣ ಆದರೆ ಇದು ಏಕಮುಖವಾದ ಸಾಧನೆ ಮಾತ್ರ ನಮಗೆ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ಕನ್ಸರ್ವೇಟಿವ್ ಆಗಿದೆ ಎಂದು ಅಂದುಕೊಂಡು ಆಗ ಅದರ ಕರ್ಲ್ 0 ಗೆ ಸಮವಾಗಿದೆ ಎಂದು ಸಾಧಿಸಲಿರುವೆವು ಕೊಟ್ಟಿರುವ ವೆಕ್ಟರ್ ಫೀಲ್ಡ್ FF1iF2jF3k ಇದು ಕನ್ಸರ್ವೇಟಿವ್ ಆದರೆ ನಾವಿದನ್ನು ಒಂದು ಫಂಕ್ಷನ್ f ನ ಗ್ರೇಡಿಯಂಟ್ ಆಗಿ ಬರೆಯಬಹುದು f ನ ಗ್ರೇಡಿಯಂಟ್ ಏನು ಇಲ್ಲಿ ಈ ಭಾಗಶಃ ಉತ್ಪನ್ನ ಗಳು fx fy ಮತ್ತು fz 3 ಕಂಪೋನೆಂಟ್ ಗಳನ್ನು ರಚಿಸುತ್ತವೆ ಈ ಸಂದರ್ಭದಲ್ಲಿ ಕಾಂಪೊನೆಂಟ್ ಗಳನ್ನು ನಾವು ಹೋಲಿಸಬಹುದು ಯಾಕೆಂದರೆ ಇವೆರಡು ಸಮವಾಗಿವೆ ಅಂದರೆ δfδxF1 δfδyF2 ಮತ್ತು δfδzF3 ಎಂದರ್ಥ ಮೂರನೇ ಕಾಂಪೊನೆಂಟ್ ಗಳು ಸಮವಾಗಿವೆ ಅಂದರೆ F3δfδz ಮತ್ತು ಉಳಿದೆರಡು ಕಾಂಪೊನೆಂಟ್ ಗಳೂ ಸಮವಾಗಿದೆ ನಾವು ಇದೊಂದರಿಂದಲೇ ಆರಂಭಿಸೋಣ y ಸಂಬಂಧಿತ ಭಾಗಶಃ ಉತ್ಪನ್ನ ವನ್ನು ತೆಗೆದರೆ ನಮಗೆF3∂y2f∂y∂z ದೊರೆಯುತ್ತದೆ ಇದು ಮೊದಲೇ ಅಲ್ಲಿ ಪ್ರಸ್ತುತವಾಗಿತ್ತು ಈ ಭಾಗಶಃ ಉತ್ಪನ್ನ ಗಳು ಕಂಟಿನ್ಯೂಸ್ ಆಗಿವೆ ಎಂದು ನಾವು ಭಾವಿಸಿದರೆ ಆಗ ಈ ಭಾಗಶಃ ಉತ್ಪನ್ನ ಗಳ ಕ್ರಮವನ್ನು ಬದಲಿಸಬಹುದು ಹಾಗೆ ಮಾಡಿದಾಗ ನಮಗೆ ಸಮೀಕರಣವು 2f∂y∂z2f∂z∂y ಈ ರೂಪದಲ್ಲಿ ಸಿಗುತ್ತದೆ ಇದೇ ರೀತಿ ಎರಡನೇ ಕಾಂಪೊನೆಂಟ್ ಗಳನ್ನು ಸಮೀಕರಿಸಿದಾಗ ಅಂದರೆ ನಾವಿದನ್ನು δfδyF2 ಹೀಗೆ ಬರೆದಿದ್ದೇವೆ ಇದರಿಂದ ನಮಗೆ F3∂yF2∂zದೊರೆಯುತ್ತದೆ ಎರಡನೇ ಸಮೀಕರಣವನ್ನು ಉಪಯೋಗಿಸಿ ನಾವು ಮೂರನೇ ಕಾಂಪೊನೆಂಟ್ ನಿಂದ ಈ ಸಮೀಕರಣವನ್ನು ಪಡೆದೆವು ಇದೇ ರೀತಿ ವೆಕ್ಟರ್ ಫೀಲ್ಡ್ ಕನ್ಸರ್ವೇಟಿವ್ ಆಗಿದ್ದರೆ ಉಳಿದ ಕಂಪೋನೆಂಟ್ ಗಳನ್ನು ಪರಿಶೀಲಿಸಿ ಈ ಭಾಗಶಃ ಉತ್ಪನ್ನ ಗಳು ಕೂಡ ಸಮನಾಗಿವೆ ಎಂದು ತಿಳಿಯಬಹುದು ಇಲ್ಲಿ ನಾವು Fexcos yyz ijxyzk ಈ ವೆಕ್ಟರ್ ಫೀಲ್ಡ್ ಕನ್ಸರ್ವೇಟಿವ್ ಆಗಿದೆ ಎಂದು ಸಾಧಿಸುತ್ತೇವೆ ಇದನ್ನು ಕನ್ಸರ್ವೇಟಿವ್ ಎಂದು ತೋರಿಸಲು ನಾವು ಈಗಷ್ಟೇ ಅಭಿವೃದ್ಧಿಪಡಿಸಿದ ವಿಚಾರವನ್ನು ಅನ್ವಯಿಸುತ್ತೇವೆ ಇಲ್ಲಿ F1 ಅಂದರೆ ಮೊದಲನೇ ಕಾಂಪೊನೆಂಟ್ excos yyz ಎರಡನೇ ಕಾಂಪೊನೆಂಟ್ xz exsin y ಮತ್ತು ಮೂರನೇ ಕಾಂಪೊನೆಂಟ್ xyz F1 F2 F3 ಇಲ್ಲಿವೆ ಹಾಗೂ ಈ ಷರತ್ತುಗಳು ನಮಗೆ ಗೊತ್ತಿವೆ ಈ ಶರತ್ತುಗಳು ಅನ್ವಯವಾದರೆ ಆಗ ನಮಗೆ ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ದೊರೆಯುತ್ತದೆ ಒಂದು ವಿಧಾನವೆಂದರೆ ನಾವು ಹಿಂದಿನ ಉದಾಹರಣೆಯಲ್ಲಿ ಮಾಡಿದಂತೆ ನೇರವಾಗಿ ಪೊಟೆನ್ಶಿಯಲ್ ಫಂಕ್ಷನ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಬಹುದು ಆದರೆ ಇಲ್ಲಿ ನಮಗೆ ಈ ಫಂಕ್ಷನ್ ಕನ್ಸರ್ವೇಟಿವ್ ಎಂದಷ್ಟೇ ತೋರಿಸಬೇಕಾಗಿದೆ ಹಾಗಾಗಿ ನಾವು ನೇರವಾಗಿ ಪೊಟೆನ್ಶಿಯಲ್ ಫಂಕ್ಷನ್ ಅನ್ನು ಕಂಡುಹಿಡಿಯಬೇಕಾಗಿಲ್ಲ ಇಲ್ಲಿ ಈ ಶರತ್ತುಗಳ ಸಹಾಯದಿಂದ ನಾವು ಇದು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಎಂದು ಸಾಧಿಸಬಹುದು ಈಗ ನಾವು F3∂yಇದರ ಮೇಲಿನ ಮೊದಲನೆಯ ಷರತ್ತನ್ನು ಪರಿಶೀಲಿಸೋಣ ಇಲ್ಲಿ F3 ಯ y ಸಂಬಂಧಿತ ಭಾಗಶಃ ಉತ್ಪನ್ನ ವನ್ನು ಕಂಡುಹಿಡಿದರೆ ನಮಗೆ F3∂yx ದೊರೆಯುತ್ತದೆ ಈ ಸಮೀಕರಣದಿಂದ ಅದು F2∂z ಗೆ ಸಮನಾಗಿರಬೇಕು ಇಲ್ಲಿ ಇದರಿಂದ F2∂z ಸಿಗುತ್ತದೆ ಆಗ ಏನಾಗುತ್ತದೆ ಇಲ್ಲಿ ಕೇವಲ x ಇದೆ z ಇಲ್ಲ ಹಾಗಾಗಿ ಇಲ್ಲಿ ನಮಗೆ x ಸಿಗುತ್ತದೆ ಆದ್ದರಿಂದ F3∂yxF2∂z ಈ ಮೊದಲ ಸಮೀಕರಣವು ಈಡೇರಿದೆ ಉತ್ಪನ್ನಗಳ ಮೊದಲನೇ ಸಮೀಕರಣವನ್ನೂ ಪಾಲಿಸಲಾಗಿದೆ ಎರಡನೆಯದು ನಾವಿಲ್ಲಿ F2∂x ಅನ್ನು ಕಂಡುಹಿಡಿದರೆ ನಮ್ಮಲ್ಲಿ xz ಇದೆ ಅಂದರೆ ಇಲ್ಲಿಂದ z ಉಳಿದುಕೊಳ್ಳುತ್ತದೆ ಮತ್ತು exsin y ಈಗ ನಾವು x ಸಂಬಂಧಿತ ಭಾಗಶಃ ಉತ್ಪನ್ನ ವನ್ನು ಕಂಡುಹಿಡಿದರೆ ನಮಗೆ exನ ಉತ್ಪನ್ನ ex ಇಲ್ಲಿ ನಮ್ಮಲ್ಲಿ sin y ಇದೆ ಇದನ್ನು ಒಂದು ಸ್ಥಿರಸಂಖ್ಯೆಯಂತೆ ಪರಿಗಣಿಸುತ್ತೇವೆ ಆಗ ಈ ಭಾಗಶಃ ಉತ್ಪನ್ನ F1∂yಇದಕ್ಕೆ ಸಮನಾಗಿರಬೇಕು ಇಲ್ಲಿ F1 ಇದೆ F1 ನ y ಸಂಬಂಧಿತ ಭಾಗಶಃ ಉತ್ಪನ್ನ ಮೊದಲನೆಯ ಟರ್ಮ್ ನ y ಸಂಬಂಧಿತ ಭಾಗಶಃ ಉತ್ಪನ್ನ z exsin y ಸಿಗುತ್ತದೆ ನಮಗೆ ಅದೇ ಸಮೀಕರಣ F2∂xz exsin y ಇದು F1∂y ಈ ಭಾಗಶಃ ಉತ್ಪನ್ನಕ್ಕೆ ಸಮನಾಗಿದೆ ಇದು ಮೂರನೇ ನಿಯಮ F1∂zF3∂x ನಾವು ಭಾಗಶಃ ಉತ್ಪನ್ನ F1∂z ಅನ್ನು ಲೆಕ್ಕ ಹಾಕಿದರೆ ನಮಗೆ ಕೇವಲ y ದೊರೆಯುತ್ತದೆ ಯಾಕೆಂದರೆ ಮೊದಲನೆಯ ಟರ್ಮ್ ನಲ್ಲಿ z ಇಲ್ಲ ಕೇವಲ ಎರಡನೆಯ ಟರ್ಮ್ ನಮಗೆ y ನೀಡುತ್ತದೆ ಮತ್ತು F3∂xಕೂಡ yಯನ್ನು ಕೊಡುತ್ತದೆ ಯಾಕೆಂದರೆ ಇದು ಕೇವಲ zಇದು 0 ಆಗುತ್ತದೆ ಯಾಕೆಂದರೆ ಇದು x ಸಂಬಂಧಿತ ಭಾಗಶಃ ಉತ್ಪನ್ನ ಆದ್ದರಿಂದ ಈ F ಕನ್ಸರ್ವೇಟಿವ್ ಆಗಿದೆ ಏಕೆಂದರೆ ಎಲ್ಲಾ ಷರತ್ತುಗಳನ್ನು ಪಾಲಿಸಲಾಗಿದೆ ಒಮ್ಮೆ ಎಲ್ಲಾ ನಿಯಮಗಳ ಪಾಲನೆಯಾದರೆ ಆಗ ಹಿಂದಿನ ಉದಾಹರಣೆಯಲ್ಲಿ ನೋಡಿದ ಪ್ರಕ್ರಿಯೆಯಿಂದ ಅಂತಹ ಒಂದು ಪೊಟೆನ್ಶಿಯಲ್ ಫಂಕ್ಷನ್ ಅನ್ನು ಪಡೆಯಬಹುದು ಈಗ ಪಥ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯನ್ನು ಪರಿಶೀಲಿಸೋಣ F ಎಂಬ ಒಂದು ವೆಕ್ಟರ್ ಫೀಲ್ಡ್ ಒಂದು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ D ಮೇಲಿರಲಿ ಹಾಗೂ A ಮತ್ತು B D ಯಲ್ಲಿನ ಯಾವುದೇ 2 ಬಿಂದುಗಳಾಗಿರಲಿ ಇಲ್ಲಿ ಒಂದು ಡೊಮೇನ್ ಇದೆ ಇಲ್ಲಿ A ಮತ್ತು B 2 ಬಿಂದುಗಳನ್ನು ತೆಗೆದುಕೊಳ್ಳೋಣ ಹಾಗೂ A ನಿಂದ B ವರೆಗೆ ಕರ್ವ್ ಇಂಟೆಗ್ರಲ್ curve integral ಅಥವಾ ಲೈನ್ ಇಂಟೆಗ್ರಲ್ ಅನ್ನು ಪರಿಗಣಿಸಿ ಇಲ್ಲಿ ಒಂದು ಪಥ path ಅಥವಾ curveವಿದೆ ನಾವು ಈ ಲೈನ್ ಇಂಟೆಗ್ರಲ್ ನ ಮೌಲ್ಯಮಾಪನ ಮಾಡುತ್ತಿದ್ದೇವೆ ಇದು ಹೇಳುತ್ತಿರುವುದೇನೆಂದರೆ ಕೊಟ್ಟಿರುವ ವೆಕ್ಟರ್ ಫೀಲ್ಡ್ ಗೆ A ಇಂದ B ವರೆಗಿನ ಯಾವುದೇ ಪಥ path ಅಥವಾ curveನ ಮೇಲೆ ಈ ಇಂಟೆಗ್ರಲ್ ನ ಮೌಲ್ಯ ಒಂದೇ ಆಗಿರುತ್ತದೆ ಇದನ್ನು ನಾವು ಸಾಧಿಸಲಿದ್ದೇವೆ ಇಂಟೆಗ್ರಲ್ ನ ಈ ಗುಣವನ್ನು ನಾವು D ಯಲ್ಲಿ ಪಥದಿಂದ ಸ್ವಾತಂತ್ರ್ಯ ಎಂದು ಕರೆಯುತ್ತೇವೆ ಯಾವುದೇ ಪಥದ ಮೇಲೆ ಈ ಇಂಟೆಗ್ರಲ್ ನ ಮೌಲ್ಯ ಸಮನಾದ್ದರೆ ಆಗ ನಾವು ಈ ಇಂಟೆಗ್ರಲ್ D ಯಲ್ಲಿ ಪಥ ಸ್ವತಂತ್ರವಾಗಿದೆ ಎನ್ನುತ್ತೇವೆ ನಮ್ಮ ಮುಂದಿನ ಸ್ಲೈಡ್ ನಲ್ಲಿ D ನಲ್ಲಿ ಪಥ ಸ್ವಾತಂತ್ರ್ಯ ವನ್ನು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ನ ಜೊತೆಗೆ ಹೇಗೆ ಸಂಬಂಧಿಸುವುದು ಎಂದು ನೋಡಲಿದ್ದೇವೆ D ನಲ್ಲಿ ಪಥ ಸ್ವಾತಂತ್ರ್ಯ ಕ್ಕೂ ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಗೂ ಈ ಸಂಬಂಧವಿದೆ ಮೂರು ಆಯಾಮಗಳ ಒಂದು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ D ಯ ಮೇಲೆ FF1iF2jF3k ಕಂಟಿನ್ಯೂಸ್ ಕಾಂಪೊನೆಂಟ್ ಗಳಿರುವ ಒಂದು ವೆಕ್ಟರ್ ಫೀಲ್ಡ್ ಆಗಿರಲಿ D ಯ ಮೇಲೆ F ಕನ್ಸರ್ವೇಟಿವ್ ಆಗಿದ್ದರೆ ಅಂದರೆ F ಅನ್ನು ಒಂದು ಡಿಫರೆನ್ಷಿಯಬಲ್ ಫಂಕ್ಷನ್ f ನ ಗ್ರೇಡಿಯಂಟ್ ನ ರೂಪದಲ್ಲಿ ಬರೆಯಬಹುದಾದರೆ ಅದು ಈ ಇಂಟೆಗ್ರಲ್ D ಯ ಮೇಲೆ ಪಥ ಸ್ವತಂತ್ರವಾಗಿದ್ದರೆ ಮಾತ್ರ ಸಾಧ್ಯ ಆದ್ದರಿಂದ ನಾವು ಈ ಇಂಟೆಗ್ರಲ್ D ಯ ಮೇಲೆ ಪಥ ಸ್ವತಂತ್ರವಾಗಿದೆ ಎಂದು ಸಾಧಿಸಿದರೆ Fಕನ್ಸರ್ವೇಟಿವ್ ಆಗಿದೆ ಎಂದರ್ಥ ಪ್ರತಿಯಾಗಿ Fಕನ್ಸರ್ವೇಟಿವ್ ಆಗಿದ್ದರೆ ನಾವು ಈ ಲೈನ್ ಇಂಟೆಗ್ರಲ್ ಪಥ ಸ್ವತಂತ್ರವಾಗಿದೆ ಎಂದು ಸಾಧಿಸಬಹುದು Fಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಆಗಿದ್ದರೆ ನಾವು ಈ ಲೈನ್ ಇಂಟೆಗ್ರಲ್ ಪಥ ಸ್ವತಂತ್ರವಾಗಿದೆ ಎಂದು ಮಾತ್ರ ಇಲ್ಲಿ ಸಾಧಿಸುತ್ತೇವೆ ಇದು ಒಂದು ಸರಳವಾದ ಸಾಧನೆ rtxtiytjztk ಈ ಸೂತ್ರದಿಂದ ಕೊಟ್ಟಿರುವ C ಎಂಬ ಒಂದು ಕರ್ವ್ ಅನ್ನು ತೆಗೆದುಕೊಳ್ಳಿ ಇಲ್ಲಿ f ಒಂದು x y ಮತ್ತು z ಗಳ ಫಂಕ್ಷನ್ ಹಾಗೂ x ಎಂಬುದು t ಯ ಫಂಕ್ಷನ್ y ಯು t ಯ ಫಂಕ್ಷನ್ ಮತ್ತು z ಕೂಡ t ಯ ಫಂಕ್ಷನ್ ಸರಣಿ ನಿಯಮ ದ ಪ್ರಕಾರ ಈ ಉತ್ಪನ್ನವು dfdt∂f∂xdxdt∂f∂ydydt∂f∂zdzdt ಆಗಿದೆ ಈ ಸರಣಿ ನಿಯಮದೊಂದಿಗೆ ನಾವು ಮುಂದಿನ ಸ್ಲೈಡ್ ಗೆ ಮುಂದುವರಿಯೋಣ ಸರಣಿ ನಿಯಮ ದಿಂದ ನಮಗೆ dfdtಯ ಮೌಲ್ಯ ಹೀಗೆ ಸಿಗುತ್ತದೆ ಇದನ್ನು ನಾವು∇f⋅drdt ಎಂದೂ ಬರೆಯಬಹುದು f ನ ಗ್ರೇಡಿಯಂಟ್ fxifyjfzk ಇದೆಂದು ಜ್ಞಾಪಿಸಿಕೊಳ್ಳಿ ಮತ್ತು drdt ಇದರ ಮೌಲ್ಯ dxdtidydtjdzdtk ಈ 2 ವೆಕ್ಟರ್ ಗಳ ಡಾಟ್ ಪ್ರೊಡಕ್ಟ್ನ ಮೌಲ್ಯ ∂f∂xdxdt∂f∂ydydt∂f∂zdzdt ಈ ಸರಣಿ ನಿಯಮವನ್ನು ∇f⋅drdt ಹೀಗೂ ಬರೆಯಬಹುದು ಏಕೆಂದರೆ F ಕನ್ಸರ್ವೇಟಿವ್ ಆಗಿದೆ ನಾವು ಈ Fಅನ್ನು grad f ಎಂದು ತೆಗೆದುಕೊಂಡಿದ್ದೇವೆ ನಮ್ಮಲ್ಲೀಗ Fdrdt ಇದೆ ನಾವು ಈ ಇಂಟೆಗ್ರಲ್ಅನ್ನು F dr ಆಗಿ ತೆಗೆದುಕೊಂಡರೆ ನಾವು ಇದನ್ನು dfdtಗೆ ಸಮ ಎಂದು ನೋಡಿದ್ದೇವೆ ಅದನ್ನು ನಾವು ಇನ್ನೊಂದು ನಿಮಿಷದಲ್ಲಿ ಬದಲಾಯಿಸುತ್ತೇವೆ ನಮ್ಮಲ್ಲೀಗ F dr ಇದೆ ಮತ್ತು dt ಆದರೆ Fdrdt ಇದನ್ನು dfdtಎಂದು ಬರೆಯಬಹುದು ಹಾಗಾಗಿ ನಾವಿದನ್ನು dfdt ದಿಂದ ಬದಲಾಯಿಸಬಹುದು ಮತ್ತು ಇಂಟಿಗ್ರೇಟ್ ಮಾಡುತ್ತೇವೆ ಹಾಗಾಗಿ ಇಲ್ಲಿ ಡಾಟ್ ಪ್ರಾಡಕ್ಟ್ ಇಲ್ಲ ಆದ್ದರಿಂದ dt ಯ ಮೇಲೆ ಇಂಟಿಗ್ರೇಟ್ ಮಾಡಬಹುದು ಈ ಸಮೀಕರಣದಿಂದ ಇದು fb f ಅಲ್ಲದೆ ಬೇರೇನೂ ಅಲ್ಲ ಎಂದು ತಕ್ಷಣ ಗಮನಿಸಬಹುದು ಅದರ ಅರ್ಥ tb ಇರುವಾಗ f ನ ಮೌಲ್ಯ ಹಾಗೂ ಇದು ta ಆದಾಗ ಇರುವ ಮೌಲ್ಯ ಕರ್ವ್ ನ ಎರಡು ಕೊನೆಗಳಲ್ಲಿನ ಮೌಲ್ಯಗಳು ಈ ಡೊಮೇನ್ ನ ಮೇಲೆ taಇಂದ tb ವರೆಗೆ ಬದಲಾಗುವ ಒಂದು ಕರ್ವ್ ಇದೆ ಇದರ ಸಮೀಕರಣ rನಿಂದ ಕೊಡಲಾಗಿದೆ ಅದನ್ನು ನಾವು ಮೊದಲೇ ಬರೆದಿಟ್ಟಿದ್ದೇವೆ ನಮಗೆ ಕೊಟ್ಟಿರುವ ಕರ್ವ್ C ಯ ಮೇಲಿನ ಈ ಲೈನ್ ಇಂಟೆಗ್ರಲ್ ನ ಮೌಲ್ಯವು fb f ಅಂದರೆ tb ಇರುವಾಗ f ನ ಮೌಲ್ಯದಿಂದ ta ಆದಾಗ f ನ ಮೌಲ್ಯವನ್ನು ಕಳೆಯಬೇಕು ಇಲ್ಲಿ ಪಥ ದ ಮೇಲೆ ಅವಲಂಬನೆ ಇಲ್ಲ ನಾವು ಬೇರೆ ಯಾವುದೇ ಪಥವನ್ನು ತೆಗೆದುಕೊಂಡರೂ fb f ಮೌಲ್ಯವನ್ನೇ ಪಡೆಯುತ್ತೇವೆ ಇದರ ಮೌಲ್ಯವು ಪಥದ ಮೇಲೆ ಅವಲಂಬಿಸಿಲ್ಲ ಆದರೆ ಸಾಮಾನ್ಯವಾಗಿ ಈ ಲೈನ್ ಇಂಟೆಗ್ರಲ್ ಗಳು ಪಥದ ಮೇಲೆ ಅವಲಂಬಿಸಿರುತ್ತವೆ Fಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಆಗಿದ್ದಲ್ಲಿ ಈ ಲೈನ್ ಇಂಟೆಗ್ರಲ್ ಪಥದ ಮೇಲೆ ಅವಲಂಬಿಸುವುದಿಲ್ಲ ಎಂಬುದನ್ನು ನಾವಿಲ್ಲಿ ನೋಡಿದ್ದೇವೆ ನಿಮ್ಮ Fಕನ್ಸರ್ವೇಟಿವ್ ಆಗಿದ್ದಲ್ಲಿ ಲೈನ್ ಇಂಟೆಗ್ರಲ್ ನ ಮೌಲ್ಯ fb f ಇಲ್ಲಿ f Fಗೆ ಅನುರೂಪವಾದ ಒಂದು ಸ್ಕೆಲಾರ್ ಫಂಕ್ಷನ್ ಮತ್ತು F ಈ ಸ್ಕೆಲಾರ್ ಫಂಕ್ಷನ್ f ನ ಗ್ರೇಡಿಯಂಟ್ ಇದರಿಂದ ನಮಗೆ ಸಿಗುವುದು ಇಷ್ಟೇ a ಬಿಂದುವಿನಿಂದ b ವರೆಗೆ ಆ ಡೊಮೇನ್ ನಲ್ಲಿ ಈ ಇಂಟೆಗ್ರಲ್ ನ ಮೌಲ್ಯ fb f ಇಲ್ಲಿ ಪಥ ವು ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶವೆಂದರೆ ಒಂದು ಕ್ಲೋಸ್ಡ್ ಕರ್ವ್closed curve or closed path ಅನ್ನು ತೆಗೆದುಕೊಂಡರೆ ಮತ್ತು ನಮ್ಮಲ್ಲಿ ಸಿಂಪ್ಲಿ ಯ ಕನ್ನೆಕ್ಟೆಡ್ ಡೊಮೇನ್ ಇದ್ದರೆ ಇಲ್ಲಿ ನಾವು ಒಂದು ಕ್ಲೋಸ್ಡ್ ಪಾತ್ C ಅನ್ನು ತೆಗೆದುಕೊಂಡಿದ್ದೇವೆ ಹಾಗಾಗಿ b ಮತ್ತು a ಒಂದೇ ಆಗಿವೆ ಆರಂಭಿಕ ಮತ್ತು ಅಂತ್ಯದ ಬಿಂದುಗಳು ಸಮನಾಗಿವೆ ಈ ಸಂದರ್ಭದಲ್ಲಿ ಈ ಮೌಲ್ಯವು 0 ಆಗುತ್ತದೆ ಆದ್ದರಿಂದ ಒಂದು ಕ್ಲೋಸ್ಡ್ ಕರ್ವ್closed curve ಕ್ಲೋಸ್ಡ್ ಪಥ C ಯ ಮೇಲೆ ಲೈನ್ ಇಂಟೆಗ್ರಲ್ F⋅dr ನ ಮೌಲ್ಯ 0 ಆಗುತ್ತದೆ ಇದು ಪಥ ಸ್ವಾತಂತ್ರ್ಯ ದ ಇನ್ನೊಂದು ಪರಿಣಾಮ ವೆಕ್ಟರ್ ಫೀಲ್ಡ್ ಒಂದು ಕನ್ಸರ್ವೇಟಿವ್ ವೆಕ್ಟರ್ ಫೀಲ್ಡ್ ಆಗಿದ್ದಾಗ ಈ ಲೈನ್ ಇಂಟೆಗ್ರಲ್ ಪಥ ದ ಮೇಲೆ ಅವಲಂಬಿಸಿರುವುದಿಲ್ಲ ಅದು ಕೇವಲ ಕರ್ವ್ನ ಕೊನೆ ಬಿಂದುಗಳ ಮೇಲೆ ಮಾತ್ರವೇ ಅವಲಂಬಿಸಿರುತ್ತದೆ ಈ ಉಪನ್ಯಾಸವನ್ನು ಸಿದ್ಧಗೊಳಿಸಲು ಈ ಎಲ್ಲಾ ಉಲ್ಲೇಖಗಳನ್ನು ಉಪಯೋಗಿಸಲಾಗಿದೆ ನಾವು ಇಂದು ಕಲಿತ ವಿಷಯಗಳು ಒಂದು ವೆಕ್ಟರ್ ಫೀಲ್ಡ್ V ಅನ್ನು f ನ ಗ್ರೇಡಿಯಂಟ್ ಆಗಿ ಬರೆಯಬಹುದಾದರೆ ಅದನ್ನು ಕನ್ಸರ್ವೇಟಿವ್ ಎಂದು ಹೇಳುತ್ತೇವೆ ಈ ಸ್ಕೆಲಾರ್ ಫಂಕ್ಷನ್ f ಅನ್ನು ಮತ್ತು ವೆಕ್ಟರ್ ಫೀಲ್ಡ್ F ಕನ್ಸರ್ವೇಟಿವ್ ಆಗಲು ಇರುವ ಸಮಾನಾರ್ಥಕ ನಿಯಮಗಳನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಇದು ಈ ಲೈನ್ ಇಂಟೆಗ್ರಲ್ D ಯಲ್ಲಿ ಪಥದಿಂದ ಸ್ವತಂತ್ರವಾಗಿರುವುದಕ್ಕೆ ಸಮಾನಾರ್ಥಕ ವಾಗಿದೆ ಇಲ್ಲಿ C ಯು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ D ಯಲ್ಲಿರುವ ಒಂದು ಪೀಸ್ ವೈಸ್ ಸ್ಮೂತ್ ಕರ್ವ್ ಒಂದು ಸಿಂಪ್ಲಿ ಕನ್ನೆಕ್ಟೆಡ್ ಡೊಮೇನ್ ನಲ್ಲಿ 2 ಬಿಂದುಗಳು A ಮತ್ತು B ಯ ನಡುವೆ ಯಾವುದೇ ಪಥವನ್ನು ತೆಗೆದುಕೊಳ್ಳಿ ಇಂಟೆಗ್ರಲ್ ನ ಮೌಲ್ಯವು ಒಂದೇ ಆಗಿರುತ್ತದೆ ನಾವು ನೋಡಿರುವ ಮೂರನೇ ಪರಿಣಾಮವೆಂದರೆ ನಾವು ಯಾವುದೇ ಒಂದು ಕ್ಲೋಸ್ಡ್ ಕರ್ವ್ ಅನ್ನು ಪರಿಗಣಿಸಿದರೆ ಆಗ ಈ ಮೌಲ್ಯವು 0 ಆಗಿರುತ್ತದೆ ಇಂಟೆಗ್ರಲ್ ಕೇವಲ ಕೊನೆಬಿಂದುಗಳ ಮೇಲೆ ಅವಲಂಬಿಸಿರುವುದರಿಂದ ಕೊನೆ ಬಿಂದುಗಳು ಒಂದೇ ಆಗಿದ್ದರೆ ಇದರ ಪರಿಣಾಮವಾಗಿ ಸ್ವಾಭಾವಿಕವಾಗಿ ಇಂಟೆಗ್ರಲ್ 0 ಆಗುತ್ತದೆ ಇಂದಿನ ಉಪನ್ಯಾಸ ಇಷ್ಟಕ್ಕೇ ಮುಕ್ತಾಯವಾಗುತ್ತದೆ ಗಮನವಿಟ್ಟು ಕೇಳಿದ್ದಕ್ಕಾಗಿ ಧನ್ಯವಾದಗಳು